ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ I ಭಾಗ 10 ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನ ಎನ್ ಪಿ ಟಿ ಇ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 3 ಉಪನ್ಯಾಸ ಸಂಖ್ಯೆ 30ರಲ್ಲಿ ಇದ್ದೇವೆ ಮತ್ತು ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ I ಇದನ್ನು ತಿಳಿದುಕೊಳ್ಳುತ್ತಿದ್ದೇವೆ ಈ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ I ರಲ್ಲಿ ನಾವು ಕೊನೆಯ ವಿಷಯವಾದ ಬಿಂದುಗಳು ಮತ್ತು ಬಿಂದುಗಳ ಪ್ರೊಜೆಕ್ಷನ್ ಬಗ್ಗೆ ತಿಳಿಯಲಿದ್ದೇವೆ ನಾನು ಕೇಳಲು ಇಚ್ಚಿಸುವ ಮೊದಲನೇ ಪ್ರಶ್ನೆ ಏನೆಂದರೆ ಯಾವುದೇ ವಸ್ತುವಿನ ಪ್ರೊಜೆಕ್ಷನ್ಅನ್ನು ಹೇಗೆ ಮಾಡುವುದು ವಿಶೇಷವಾಗಿ ಒಂದು ಬಿಂದುವಿನದ್ದು ಅದನ್ನು ಹೇಗೆ ಮಾಡುವುದು ಆ ಉದ್ದೇಶಕ್ಕಾಗಿ ನಮಗೆ ಏನು ಬೇಕು ಎಂದರೆ ಒಂದು ವಸ್ತು ಬೇಕು ಬಹುಶಃ ಅದು ಒಂದು ಕ್ಯಾಮೆರಾ ಆಗಿರಬಹುದು ಅಥವಾ ಅದು ಒಂದು ಲೇಖನಿ ಆಗಿರಬಹುದು ಅದು ಒಂದು ಸೀಸದ ಕಡ್ಡಿ ಆಗಿರಬಹುದು ಅಥವಾ ಅದು ಒಂದು ಕಾರು ಕೂಡ ಆಗಿರಬಹುದು ಆ ವಸ್ತುವಿನ ಮೇಲ್ಮೈನಲ್ಲಿರುವ ಪ್ರತಿಯೊಂದು ಬಿಂದುವನ್ನೂ ಕೂಡ ನಾವು ಸಂಭಂಧಿಸಿದಂತಹ ಒಂದು ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುತ್ತೇವೆ ಆದ್ದರಿಂದ ನಮಗೆ ಬೇಕಾಗಿರುವುದು ಏನೆಂದರೆ ಒಂದು ವಸ್ತು ನಾವು ಒಂದು ಕಾರು ಅಂದುಕೊಳ್ಳೋಣ ಮತ್ತು ನಮಗೆ ಒಬ್ಬ ವೀಕ್ಷಕರು ಬೇಕು ಇದು ಕಾರು ಆಗಿದ್ದರೆ ವೀಕ್ಷಕರ ಗಮನ ಸಂಭಂಧಪಟ್ಟ ಸಮತಲಕ್ಕೆ ಲಂಬವಾಗಿರುವಂತೆ ಇರಬೇಕು ಇದು ಒಂದು ವಸ್ತು ಆಗಿದೆ ವಸ್ತುವಿನ ಯಾವುದೇ ಬಿಂದು ಆ ವಸ್ತುವಿನ ಯಾವುದೇ ಬಿಂದುವನ್ನು ನಾವು ಸಂಭಂಧಿಸಿದ ಒಂದು ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಅದೇ ರೀತಿ ನಾವು ಈ ಮೇಲಿನ ಒಂದನ್ನು ಆ ಕೆಳಗಿನ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಮೊದಲನೆಯದು ಒಂದು ವಸ್ತು ಇದು ಎರಡನೆಯದು ಒಬ್ಬ ವೀಕ್ಷಕ ನಾವೇ ಮೇಲ್ಬದಿಯಿಂದ ಪಾರ್ಶ್ವಗಳಿಂದ ಅಥವಾ ಮುಂದಿನಿಂದ ಈ ದಿಕ್ಕುಗಳಿಂದ ವಸ್ತುವನ್ನು ನೋಡುತ್ತಿದ್ದೇವೆ ಅದನ್ನೇ ನಾವು ಉದ್ದನೆಯ ಸಮತಲ ಮತ್ತು ಅಡ್ಡಡ್ಡವಾದ ಸಮತಲಗಳಿಗೆ ಸಂಭಂಧಿಸಿದಂತೆ ವಸ್ತುವು ಇರುವ ಸ್ಥಳ ಎಂದು ಕರೆಯುತ್ತೇವೆ ನನಗನಿಸುತ್ತದೆ ಇದು ಒಂದು ಸಮತಲ ಆಗಿರಬೇಕು ಇದೇ ಮೂರು ಅಂಶಗಳು ಯಾವುದೇ ಪ್ರೊಜೆಕ್ಷನ್ ಮಾಡಲು ಅಗತ್ಯವಾಗಿ ಬೇಕಾಗಿರುವವು ಏಕೆಂದರೆ ಪ್ರೊಜೆಕ್ಷನ್ಗಳು ಆ ವಸ್ತುಗಳ ಸರಿಯಾದ ಅಳತೆಗಳನ್ನು ನಮಗೆ ತೋರಿಸುತ್ತವೆ ಹಿಂದಿನ ತರಗತಿಗಳಲ್ಲಿ ನಾವು ವಿವಿಧ ಕ್ವಾಡ್ರನ್ಟಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಒಂದು ವಸ್ತುವು ಮೊದಲನೇ ಕ್ವಾಡ್ರನ್ಟ ಎರಡನೇ ಕ್ವಾಡ್ರನ್ಟ ಮೂರನೇ ಕ್ವಾಡ್ರನ್ಟ ಮತ್ತು ನಾಲ್ಕನೇ ಕ್ವಾಡ್ರನ್ಟಗಳಲ್ಲಿ ಇರಬಹುದು ಈ ಕ್ವಾಡ್ರನ್ಟಗಳಲ್ಲಿ ಇದನ್ನು ನಾವು ಉದ್ದನೆಯ ಸಮತಲವೆಂದು ಎಂದು ಕರೆಯುತ್ತೇವೆ ಒಂದು ವಸ್ತುವನ್ನು ಮೊದಲನೇ ಕ್ವಾಡ್ರನ್ಟನಲ್ಲಿ ಇಟ್ಟಿದ್ದರೆ ಈ ವಸ್ತು ಈ ರೀತಿಯ ಪ್ರೊಜೆಕ್ಷನ್ನಲ್ಲಿ ನಾವು ತೆಗೆದುಕೊಂಡಿರುವ ಸಂಭಂಧಿಸಿದ ಸಮತಲದಲ್ಲಿ ಯಾವುದಕ್ಕೆ ಹೋಲುತ್ತದೆ ಮತ್ತು ನಾವು ಈ ಸಮತಲವನ್ನು ಅಡ್ಡಡ್ಡವಾದ ಸಮತಲವೆಂದು ಕರೆಯುತ್ತಿದ್ದೇವೆ ಮತ್ತು ವೀಕ್ಷಕರನ್ನು ಆಧರಿಸಿ ವೀಕ್ಷಕ ಇಲ್ಲಿದ್ದು ಒಂದು ವಸ್ತುವು ಅಲ್ಲಿದ್ದರೆ ಆ ಮೇಲ್ಮೈ ಗಳಿಗೆ ಪ್ರೊಜೆಕ್ಷನ್ ಆಗುತ್ತದೆ ನಾವು ಉದ್ದನೆಯ ಸಮತಲ ಮತ್ತು ಅಡ್ಡವಾದ ಸಮತಲಗಳ ಮೇಲೆ ಏನೇನನ್ನು ಕಾಣುತ್ತೇವೆ ಈ ಸಮತಲಗಳ ಆಧಾರದ ಮೇಲೆ ನಾವು ಯಾವಾಗ ಈ ಉದ್ದನೆಯ ಸಮತಲ ಅಡ್ಡವಾದ ಸಮತಲಗಳನ್ನು ಮಡಿಸುವುದು ತೆರೆಯುವುದು ಮಾಡುತ್ತಿರುತ್ತೇವೆ ಈ ವಿವಿಧ ಸಮತಲಗಳಲ್ಲಿ ಈ ಬಿಂದು ವಿವಿಧ ಸಮತಲಗಳಲ್ಲಿ ಹೊಂದಿಕೆಯಾಗಿರುವುದು ನಮಗೆ ತಿಳಿಯುತ್ತದೆ ಉದಾಹರಣೆಗೆ ಈ ಸಮತಲದಲ್ಲಿ ಪ್ರೊಜೆಕ್ಟ್ ಆಗುತ್ತಿರುವ ಒಂದು ಬಿಂದುವನ್ನು ತೆಗೆದುಕೊಳ್ಳೋಣ ಉದಾಹರಣೆಗೆ ಬಿಂದು A ಇದರ ಪ್ರೊಜೆಕ್ಷನ್ಅನ್ನು ಹೊಂದಲು ನಾವು ಬಯಸುತ್ತೇವೆ ಈ ಬಿಂದು A ಕ್ವಾಡ್ರನ್ಟನಲ್ಲಿ ಇದ್ದರೂ ಕೂಡ ನಾವು ಪ್ರೊಜೆಕ್ಷನ್ ಅನ್ನು ಈ ಉದ್ದನೆಯ ಸಮತಲ ಮತ್ತು ಆ ಅಡ್ಡವಾದ ಸಮತಲಗಳಲ್ಲಿ ಕಾಣುತ್ತೇವೆ ಇಲ್ಲಿ ಬಿಂದು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಆಗಿದೆ ಇದು ಆ ಉದ್ದನೆಯ ಸಮತಲ ಆಗಿದೆ ಮತ್ತು ನಮ್ಮ ಎಂಜಿನಿಯರಿಂಗ್ ಡ್ರಾಯಿಂಗ್ನಲ್ಲಿ ಉದ್ದನೆಯ ಸಮತಲದಲ್ಲಿ ಆಗುವ ಯಾವುದೇ ಪ್ರೊಜೆಕ್ಷನ್ಗೆ ಈ ಸಂಕೇತವನ್ನು ಇದನ್ನು ಬಳಸುತ್ತೇವೆ ಅದು ಯಾವುದೆಂದರೆ aʹ ಆಗಿದೆ ಮತ್ತು ಮುಖ್ಯವಾದ ವಿಷಯ ಏನೆಂದರೆ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ನಲ್ಲಿ ಸಣ್ಣ ಅಕ್ಷರಗಳು ಪ್ರೊಜೆಕ್ಷನ್ಅನ್ನು ಬಿಂಬಿಸುತ್ತವೆ ಮತ್ತು ದೊಡ್ಡ ಅಕ್ಷರಗಳು ಅವು ನಿಜವಾದ ವಸ್ತುವಿನ ಚಿತ್ರಣವನ್ನು ಸೂಚಿಸುತ್ತವೆ ನಾವು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಷನ್ ಮಾಡಿರುವುದರಿಂದ ನಾವು aʹ ಇದನ್ನು ಬಳಸಿದ್ದೇವೆ ಅದೇ ರೀತಿ ಈ ಬಿಂದು A ಅನ್ನು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಷನ್ ಮಾಡೋಣ ಮತ್ತು ಈ ಅಡ್ಡವಾದ ಸಮತಲವನ್ನು 90 ಡಿಗ್ರಿಗಳಿಗೆ ಪ್ರದಕ್ಷಿಣಾ ಪಥದಲ್ಲಿ ತಿರುಗಿಸೋಣ ಅದನ್ನು ಪ್ರೊಜೆಕ್ಟ್ ಮಾಡಿ ಮತ್ತು ಅದರ ಮೂಲದ ಆಧಾರದಿಂದ ಈ ಉದ್ದವನ್ನು ಅಥವಾ ತ್ರಿಜ್ಯವನ್ನು ಈ ದಿಕ್ಕಿನಲ್ಲಿ ಕಳುಹಿಸಿ ಬಿಂದು A ನ ಪ್ರೊಜೆಕ್ಷನ್ಅನ್ನು ಪಡೆಯಿರಿ ಅಡ್ಡವಾದ ಸಮತಲಗಳಲ್ಲಿ ಈ ಮಡಿಕೆ ತೆರೆದಂತಹ ಅಡ್ಡವಾದ ಸಮತಲದಲ್ಲಿ ಬಿಂದುವನ್ನು ಅಥವಾ ಪ್ರೊಜೆಕ್ಷನ್ಅನ್ನು ನಾವು ಸಣ್ಣ ಅಕ್ಷರದಿಂದ ಯಾವುದು ಯಾವುದೇ ' ʹ ' ಬಳಸದೇ ಸೂಚಿಸುತ್ತೇವೆ ಆದ್ದರಿಂದ aʹ ಇದು ಉದ್ದನೆಯ ಸಮತಲದಲ್ಲಿ ಆಗಿರುವ ಪ್ರೊಜೆಕ್ಷನ್ನ ಸಂಕೇತ ' ʹ 'ಇಲ್ಲದೆ ಇರುವುದು ಅಡ್ಡವಾದ ಸಮತಲದ್ದು ಇದೆಲ್ಲವೂ ಮೊದಲನೇ ಕ್ವಾಡ್ರನ್ಟನಲ್ಲಿ ಒಂದು ಬಿಂದುವಿನ ಪ್ರೊಜೆಕ್ಷನ್ಗೆ ಸಂಬಂಧಿಸಿದ ವಿಷಯ ಆಗಿದೆ ನಾವು ಈಗ ಒಂದು ಬಿಂದುವನ್ನು ಮೂರನೇ ಕ್ವಾಡ್ರನ್ಟನಲ್ಲಿ ನೋಡೋಣ ಇದನ್ನು ಈ ಅಡ್ಡ ವಾದ ಸಮತಲ ಮತ್ತು ಉದ್ದನೆಯ ಸಮತಲಗಳಿಗೆ ಪ್ರೊಜೆಕ್ಟ್ ಮಾಡಿದರೆ ಅದು ಹೇಗೆ ಕಾಣಿಸುತ್ತದೆ ಈಗ ಈ ಬಿಂದು A ಇದು ಮೂರನೇ ಕ್ವಾಡ್ರನ್ಟನಲ್ಲಿ ಇದೆ ಅಂದರೆ ಈ ಮೂರನೇ ಕ್ವಾಡ್ರನ್ಟನಲ್ಲಿ ಎಲ್ಲೋ ಒಂದು ಕಡೆ ಬಿಂದು A ಅನ್ನು ಕೂರಿಸಲಾಗಿದೆ ಮತ್ತು ನಾವು ಈ ಬಿಂದು A ನ ಪ್ರೊಜೆಕ್ಷನ್ಅನ್ನು ವಿವಿಧ ಸಮತಲಗಳಲ್ಲಿ ಹೊಂದಲು ಇಚ್ಚಿಸುತ್ತೇವೆ ನಾವು ಏನು ಕಾಣುತ್ತಿದ್ದೇವೆ ಎಂದರೆ ಇದು ಮೂರನೇ ಕ್ವಾಡ್ರನ್ಟನಲ್ಲಿ ಇದೆ ಇದು ಮುಖ್ಯವಾಗಿ ಆ ಅಪಾರದರ್ಶಕ ಸಮತಲಕ್ಕೆ ಪ್ರೊಜೆಕ್ಟ್ ಆಗುತ್ತದೆ ಮತ್ತು ಆ ಅಪಾರದರ್ಶಕ ಸಮತಲವನ್ನು 90 ಡಿಗ್ರಿಗಳಿಗೆ ಪ್ರದಕ್ಷಿಣಾ ಪಥದಲ್ಲಿ ತಿರುಗಿಸುವುದರಿಂದ ನಮಗೆ ಅಲ್ಲಿ ಪ್ರೊಜೆಕ್ಷನ್ ಕಾಣಿಸುತ್ತದೆ ಈಗ ಈ ಬಿಂದುವನ್ನು ಸಮಾನಾಂತರವಾಗಿರುವ ಉದ್ದನೆಯ ಸಮತಲಕ್ಕೆ ಇದು ಉದ್ದನೆಯ ಸಮತಲ ಆಗಿದೆ ಇದಕ್ಕೆ ಪ್ರೊಜೆಕ್ಷನ್ ಮಾಡುತ್ತೇವೆ ಮತ್ತು ಈ ಸಂಪೂರ್ಣ ಸಮತಲ ಇದು ಕನ್ನಡಿಯಂತೆ ಇರುತ್ತದೆ ನಾವು ಇದನ್ನು ಈ ದಿಕ್ಕಿನಲ್ಲಿ 90 ಡಿಗ್ರಿಗಳಿಗೆ ತಿರುಗಿಸುವುದರ ಮೂಲಕ ಇದನ್ನು ಒಂದು ಉದ್ದನೆಯ ಸಮತಲವಾಗಿ ಮಾಡುತ್ತೇವೆ ಅದನ್ನೇ ನಾವು ಇಲ್ಲಿ ಕಾಣುತ್ತಿದ್ದೇವೆ ಆ ಬಿಂದು A ಇದನ್ನು ಈ ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಲಾಗಿದೆ ನಾವು ಒಂದು ಬಿಂದುವನ್ನು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ಎಂದುಕೊಂಡಾಗ ಅದಕ್ಕಾಗಿ ನಾವು ಏನು ಮಾಡುತ್ತೇವೆ ಎಂದರೆ ಯಾವಾಗಲೂ ನಾವು ಅಡ್ಡವಾದ ಸಮತಲವನ್ನು ಮಡಿಸುವುದು ತೆಗೆಯುವುದು ಮಾಡುತ್ತೇವೆ ನಾವು ಸಮಾನಾಂತರ ಸಮತಲಗಳಲ್ಲಿ ಅಂದರೆ ಇಲ್ಲಿ ಅಥವಾ ಈ ಉದ್ದನೆಯ ಸಮತಲದಲ್ಲಿ ಪ್ರೊಜೆಕ್ಟ್ ಮಾಡುತ್ತಿದ್ದರೆ ಪ್ರೊಜೆಕ್ಷನ್ ನಮಗೆ aʹ ಅನ್ನು ಕೊಡುತ್ತದೆ ಈಗ ಇದನ್ನು ಒಂದು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಲಾಗಿದೆ ಅದು ಇದೇ ಆಗಿದೆ ಯಾವಾಗ ನಾವು ಪ್ರೊಜೆಕ್ಷನ್ ಮಾಡುತ್ತೇವೆ ನಾವು ಈ ಅಡ್ಡವಾದ ಸಮತಲವನ್ನು 90 ಡಿಗ್ರಿಗಳಿಗೆ ಪ್ರದಕ್ಷಿಣಾ ಪಥದಲ್ಲಿ ತಿರುಗಿಸುತ್ತೇವೆ ಹೀಗೆ ಮಾಡುವುದರಿಂದ ಈ ಸಂಪೂರ್ಣ ಅಡ್ಡವಾದ ಸಮತಲ ಈ ಮೇಲ್ಮಟ್ಟಕ್ಕೆ ಬರುತ್ತದೆ ಅಂದರೆ ಇದರ ಆಧಾರದಿಂದ ಇದನ್ನು ತ್ರಿಜ್ಯವಾಗಿ ತೆಗೆದುಕೊಂಡು ಆ ಸಮತಲಕ್ಕೆ ಕಳುಹಿಸುವುದರಿಂದ ನಮ್ಮ ಬಿಂದು ಅಲ್ಲಿ ಬರುತ್ತದೆ ಅಂದರೆ ಈ ತ್ರಿಜ್ಯವನ್ನು ಆ ಸಮತಲಕ್ಕೆ ಕಳುಹಿಸಿ ಬಿಂದುವನ್ನು ಚಿತ್ರಿಸಿ ಅಕ್ಷರ a ನಿಂದ ಹೆಸರಿಸಿ ನಾವು ಇದನ್ನು ಮತ್ತೆ ನೋಡೋಣ ನಮ್ಮಲ್ಲಿ ಯಾವಾಗ ಈ ಬಿಂದು A ಇರುತ್ತದೆ ನಾವು ಆ ಬಿಂದುವನ್ನು ಈ ಎರಡು ಸಂಬಂಧಪಟ್ಟ ಸಮತಲಗಳಲ್ಲಿ ಪ್ರೊಜೆಕ್ಟ್ ಮಾಡಬೇಕು ಮೊದಲು ನಾವು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ನಂತರ ಅದನ್ನು aʹ ಎಂದು ಹೆಸರಿಸಬೇಕು ಈಗ ಈ ಬಿಂದು A ನಿಂದ a' ಆಗುತ್ತದೆ ಈ ಬಿಂದುವನ್ನು ನಾವು ಅಡ್ಡವಾದ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುತ್ತೇವೆ ಮತ್ತು ಅಡ್ಡವಾದ ಸಮತಲವನ್ನು 90 ಡಿಗ್ರಿ ಪ್ರದಕ್ಷಿಣಾ ಪಥಕ್ಕೆ ತಿರುಗಿಸುತ್ತವೆ ನಂತರ ಇದರ ಮಡಿಕೆಯನ್ನು ನಾವು ತೆಗೆಯುತ್ತೇವೆ ಇದನ್ನು ಈ ರೀತಿ ಅಡ್ಡವಾದ ಸಮತಲವಾಗಿ ಮಾಡುತ್ತೇವೆ ಮತ್ತು ಈ ಉದ್ದವನ್ನು ಅಲ್ಲಿಗೆ ಪ್ರೊಜೆಕ್ಟ್ ಮಾಡುತ್ತೇವೆ ಮತ್ತು ಅಲ್ಲಿ ಸಿಗುವ ಬಿಂದುವನ್ನು a ಎಂದು ಕರೆಯುತ್ತೇವೆ ಈಗ ಒಂದು ಬಿಂದು ಎರಡನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಅಂತಹ ಸಂದರ್ಭವನ್ನು ಈಗ ನೋಡೋಣ ಅಂದರೆ ಈ ಬಿಂದು A ಯು ಇಲ್ಲೇ ಒಂದು ಕಡೆ ಇದೆ ಮೊದಲು ಈ ಬಿಂದುವನ್ನು ಈ ಒಂದು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ನಾವು ಇದನ್ನು ಅಡ್ಡವಾದ ಸಮತಲ ಎಂದು ಕರೆಯೋಣ ಬಿಂದು A ಅನ್ನು ಆ ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಬೇಕು ನಾವು ಇದನ್ನು ಅಡ್ಡವಾದ ಸಮತಲ ಎಂದು ಕರೆಯೋಣ ಬಿಂದು A ಅನ್ನು ಆ ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡಿ ಮತ್ತು ಅಲ್ಲಿ ಏನು ಛಾಪು ಮಾಡುತ್ತದೆ ಅದು a' ಆಗಿರುತ್ತದೆ ಅದು ಬಿಂದು A ಆಗಿದೆ ಅದು ಪ್ರೊಜೆಕ್ಟ್ ಆಗಿದೆ ಅದನ್ನು a' ಎಂದು ಕರೆಯೋಣ ಈಗ ಇದನ್ನು ಕೆಳಗಡೆಗೆ ಪ್ರೊಜೆಕ್ಟ್ ಮಾಡಿ ಮತ್ತು 90 ಡಿಗ್ರಿ ಪ್ರದಕ್ಷಿಣಾ ಪಥದಲ್ಲಿ ಅದನ್ನು ಮಡಿಸಿ ಈ ಅಡ್ಡವಾಗಿ ನಾವು ಏನು ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಅದನ್ನು ನಾವು ಈ ದಿಕ್ಕಿನಲ್ಲಿ ತೆರೆಯುತ್ತೇವೆ ಅದು ಅದರ ಜಾಗದಲ್ಲಿ ಕೂರುತ್ತದೆ ಬಹಳಷ್ಟು ಸಂದರ್ಭಗಳಲ್ಲಿ ಈ ಸಮತಲಗಳ ಬಿಂದುಗಳು ರೇಖೆಗಳು ಮತ್ತು ಈ ರೀತಿ ಬೇರೆಯವುಗಳ ಪ್ರೊಜೆಕ್ಷನ್ಗಳನ್ನು ನಾವು ಆ ಸಮತಲದಲ್ಲಿ ತೋರಿಸುತ್ತೇವೆ ಉದಾಹರಣೆಗೆ ನಾನು ಮೊದಲನೇ ಕ್ವಾಡ್ರನ್ಟಅನ್ನು ತೋರಿಸುತ್ತಿದ್ದರೆ ಅಲ್ಲಿಯ ಸಮತಲಗಳು ಉದ್ದನೆಯ ಸಮತಲ ಮತ್ತು ಅದರ ಅಡ್ಡವಾದ ಸಮತಲ ಆಗಿರುತ್ತವೆ ಈ ಎರಡನ್ನುಆ ಎರಡರಲ್ಲಿ ನಾವು ಚಿತ್ರಣ ಮಾಡುತ್ತೇವೆ ನಾವು ಈ ಸಮತಲಗಳಿಗೆ ಲಂಬವಾಗಿರುವದನ್ನು ನೋಡುತ್ತಿದ್ದರೆ ಉದ್ದನೆಯ ಸಮತಲಕ್ಕೆ ಲಂಬವಾಗಿರುವುದು ಅದು ಮತ್ತು ಅದರ ಮಡಿಕೆಯನ್ನು ನಾವು ತೆಗೆದರೆ ಈ ಪಾರ್ಶ್ವಗಳ ಕಡೆಗೆ ತೆಗೆದರೆ ಅದರ ಪಾರ್ಶ್ವದಲ್ಲಿ ಇರುವುದು ಉದ್ದನೆಯ ಸಮತಲಗಳು ಅಡ್ಡವಾದ ಸಮತಲವನ್ನು 90 ಡಿಗ್ರಿಗಳಿಗೆ ತಿರುಗಿಸುವುದರಿಂದ ನಮಗೆ ಈ ರೇಖೆ ಸಿಗುತ್ತದೆ ಇಲ್ಲಿ ನಮಗೆ ಅಡ್ಡವಾದ ಸಮತಲವು ಸಿಗುತ್ತದೆ ನಾವು ಏನಾದರೂ ಎರಡು ಆಯಾಮಗಳ ವಸ್ತುವನ್ನು ರಚಿಸಲು ಹೋಗುತ್ತಿದ್ದರೆ ನಾವು ಈ ಸಂಪೂರ್ಣ ವಸ್ತುವನ್ನು ಬಿಂಬಿಸಿ ತೋರಿಸುವುದಿಲ್ಲ ಪ್ರೊಜೆಕ್ಷನ್ಗಳನ್ನು ನಾವು ಉದ್ದನೆಯ ಸಮತಲದಲ್ಲಿ ತೋರಿಸುತ್ತೇವೆ ಅಡ್ಡವಾದ ಸಮತಲದಲ್ಲಿ ತೋರಿಸುತ್ತೇವೆ ಒಂದು ಚಿತ್ರಣದಲ್ಲಿ ಅದು ಡಬ್ಬದಂತೆ ಕಾಣುತ್ತದೆ ಮತ್ತೊಂದು ಚಿತ್ರಣದಲ್ಲಿ ಇದು ಒಂದು ರೇಖೆಯನ್ನು ಸೃಷ್ಟಿಸುತ್ತದೆ ಈ ರೇಖೆಗಳಲ್ಲಿ ಅಥವಾ ಈ ಸಮತಲಗಳಲ್ಲಿ ನಾವು ಪ್ರೊಜೆಕ್ಷನ್ಗಳನ್ನು ತೋರಿಸುತ್ತೇವೆ ಮತ್ತು ನಾವು ಏನನ್ನು ನೋಡಲು ಪ್ರಯತ್ನಿಸುತ್ತಿದ್ದೇವೆ ಎಂದರೆ ಎಲ್ಲಾ ಸಮಯಗಳಲ್ಲಿ ಈ ಉದ್ದನೆಯ ಸಮತಲವು ಹೀಗೆಯೇ ಇರುತ್ತದೆ ಆದರೆ ಬಹುಶಃ ಅಡ್ಡವಾದ ಸಮತಲ 90 ಡಿಗ್ರಿ ಪ್ರದಕ್ಷಿಣಾ ಪಥದಲ್ಲಿ ತಿರುಗಿಸಲ್ಪಡುತ್ತದೆ ನಾವು ಅದರ ಪ್ರಭಾವವನ್ನು ಇದು ಮೊದಲನೇ ಕ್ವಾಡ್ರನ್ಟ ಆಗಿದ್ದರೆ ಈ ರೀತಿ ತೋರಿಸುತ್ತೇವೆ ಇದು ಮೂರನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಮೂರನೇ ಕ್ವಾಡ್ರನ್ಟನಲ್ಲಿ ಉದ್ದನೆಯ ಸಮತಲವು ಹಾಗೆಯೇ ಇರುತ್ತದೆ ಆದರೆ ಇದು ಅಡ್ಡವಾದ ಸಮತಲ ಆಗಿದೆ ನಾವು ಏನು ಮಾಡುತ್ತೇವೆ ಎಂದರೆ ಉದ್ದನೆಯ ಸಮತಲವನ್ನು ಹಾಗೆಯೇ ಬಿಡುತ್ತೇವೆ ಅಲ್ಲಿ ನಮಗೆ ಪ್ರೊಜೆಕ್ಷನ್ ಸಹಜವಾಗಿ ಸಿಗುತ್ತದೆ ಮತ್ತು ಆ ಅಡ್ಡವಾದ ಸಮತಲದಲ್ಲಿನ ಪ್ರೊಜೆಕ್ಷನ್ ಅದನ್ನು 90 ಡಿಗ್ರಿ ಪ್ರದಕ್ಷಿಣಾ ಪಥದಲ್ಲಿ ತ್ರಿಜ್ಯಾಕಾರವಾಗಿ ಕಳುಹಿಸುತ್ತೇವೆ ನಮಗೆ ಅದರ ಛಾಪು ಅಲ್ಲಿ ಮೂಡುತ್ತದೆ ನಾವು ಈ ಕಡೆಯಿಂದ ನೋಡುತ್ತಿದ್ದರೆ ಇದು ಅಲ್ಲಿ ಒಂದು ಅಡ್ಡವಾದ ಸಮತಲದಂತೆ ಕಾಣಿಸುತ್ತದೆ ಅಲ್ಲಿ ಉದ್ದನೆಯ ಸಮತಲ ಕಾಣಿಸುತ್ತದೆ ನಾವೇನಾದರೂ ಈ ಕಡೆಯಿಂದ ನೋಡುತ್ತಿದ್ದರೆ ಇದು ಒಂದು ರೇಖೆಯಂತೆ ಕಾಣಿಸುತ್ತದೆ ಇದು ಒಂದು ಅಡ್ಡವಾದ ಸಮತಲ ಮತ್ತು ಆ ಕೆಳಗಡೆಯದು ಒಂದು ಉದ್ದನೆಯ ಸಮತಲ ಆಗುತ್ತದೆ ಅದೇ ರೀತಿ ನಾವು ಎರಡನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಉದಾಹರಣೆಗೆ ಇಲ್ಲಿ ನಾವು ಎರಡನೇ ಕ್ವಾಡ್ರನ್ಟನಲ್ಲಿ ಇದ್ದರೆ ಉದ್ದನೆಯ ಸಮತಲದ ಪ್ರೊಜೆಕ್ಷನ್ ಅದನ್ನು ಯಾವಾಗಲೂ ಅಲ್ಲಿಯೇ ಇಡುತ್ತೇವೆ ಅಡ್ಡವಾದ ಸಮತಲ ನಮಗೆ ಆ ರೀತಿ ಸಿಗುತ್ತದೆ ನಾವು ಯಾವಾಗಲೂ ಯಾವುದೇ ಅಡ್ಡವಾದ ಸಮತಲವನ್ನು 90 ಡಿಗ್ರಿಗಳಿಗೆ ಪ್ರದಕ್ಷಿಣಾಕಾರವಾಗಿ ತಿರುಗಿಸುತ್ತೇವೆ ನಾವು ಈ ರೀತಿ ಮಾಡಿದರೆ ಎರಡು ಸಮತಲಗಳ ಒಂದನ್ನೊಂದು ಸೇರುತ್ತವೆ ಮತ್ತು ನಾವು ಇದನ್ನು ಕಳುಹಿಸಬೇಕು ಅಂದರೆ a' ಮತ್ತು a ಇವುಗಳನ್ನು ಕಳುಹಿಸಬೇಕು ನಾವು ಈ ಕಡೆಯಿಂದ ನೋಡುತ್ತಿರುವಾಗ ಇದು ಒಂದು ರೇಖೆ ಮತ್ತು ಈ ರೇಖೆ ಈ ರೀತಿ ಕಾಣಿಸುತ್ತದೆ ಇದು ಉದ್ದನೆಯ ಸಮತಲ ಆಗಿದೆ ಅಡ್ಡವಾದ ಸಮತಲ ಕೂಡ ಇಲ್ಲಿಯೇ ಇದೆ ಮತ್ತು ಒಂದು ಪ್ರೊಜೆಕ್ಷನ್ ಇಲ್ಲಿದೆ ಮತ್ತೊಂದು a' ಆಗಿದೆ ಅದನ್ನೇ ನಾವು ಇಲ್ಲಿ ಕಾಣುತ್ತಿದ್ದೇವೆ ಏನೆಂದರೆ a' ಅನ್ನು ಉದ್ದನೆಯ ಸಮತಲದಲ್ಲಿನ ಪ್ರೊಜೆಕ್ಷನ್ ಆಗಿ a ಅನ್ನು ಅಡ್ಡವಾದ ಸಮತಲದ ಪ್ರೊಜೆಕ್ಷನ್ ಆಗಿ ಕಾಣಲಿದ್ದೇವೆ ನಾವು ಈಗ ಅದೇ ನಿಯಮವನ್ನು 4 ನೇ ಕ್ವಾಡ್ರನ್ಟ ಗೆ ಉಪಯೋಗಿಸೋಣ ಇದು ನಾಲ್ಕನೇ ಕ್ವಾಡ್ರನ್ಟ ಆಗಿದ್ದರೆಇದು ಒಂದು ಸಮತಲ ಆಗಿದೆ ಈ ಬಿಂದುವನ್ನೇ ನಾವು ಉದ್ದನೆಯ ಸಮತಲಕ್ಕೆ ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಉದ್ದನೆಯ ಸಮತಲ ಹಾಗೆಯೇ ಇರುತ್ತದೆ ಆ ಅಡ್ಡವಾದ ಸಮತಲಕ್ಕೆ ನಾವು ಅದನ್ನು ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಈ ಅಡ್ಡವಾದ ಸಮತಲವನ್ನು 90 ಡಿಗ್ರಿಗಳಿಗೆ ಪ್ರದಕ್ಷಿಣಾ ಪಥದಲ್ಲಿ ತಿರುಗಿಸುತ್ತೇವೆ ನಾವು ಈ ರೀತಿ ಮಾಡುವುದರಿಂದ ಅವು ಒಂದನ್ನೊಂದು ಸೇರುತ್ತವೆ ಇವುಗಳಲ್ಲಿ ಒಂದು ಪ್ರೊಜೆಕ್ಷನ್ a' ಮತ್ತೊಂದು ಪ್ರೊಜೆಕ್ಷನ್ a ಆಗಿದೆ ನಾವು ಈ ಕಡೆಯಿಂದ ನೋಡುತ್ತಿದ್ದರೆ ಇದು a' ಮತ್ತೊಂದು a ಇದನ್ನೇ ನಾವು ಕಾಣುತ್ತೇವೆ ಇಲ್ಲಿ ಬಿಂದು A ಉದ್ದನೆಯ ಸಮತಲದಲ್ಲಿ a' ಆಗಿ ಪ್ರೊಜೆಕ್ಟ್ ಆಗುತ್ತದೆ ಅದನ್ನು ಅಡ್ಡವಾದ ಸಮತಲಕ್ಕೆ ಅದರ ಮೂಲದಿಂದ ಪ್ರೊಜೆಕ್ಟ್ ಮಾಡಿ ನಂತರ ಪ್ರದಕ್ಷಿಣಾ ಪಥದಲ್ಲಿ ಅದನ್ನು 90 ಡಿಗ್ರಿಗಳಿಗೆ ತಿರುಗಿಸಿ ಪ್ರೊಜೆಕ್ಷನ್ a ಅನ್ನು ಪಡೆದುಕೊಳ್ಳಬಹುದು ನಾವು ಈಗ ಈ ಬಿಂದುವಿನ ಪ್ರೊಜೆಕ್ಷನ್ಗಳನ್ನು ವಿವಿಧ ಕ್ವಾಡ್ರನ್ಟಗಳಲ್ಲಿ ನೋಡೋಣ ವಿಶೇಷವಾಗಿ ಮೊದಲನೇ ಕ್ವಾಡ್ರನ್ಟನಲ್ಲಿ ನೋಡೋಣ ಈ ಬಿಂದು A ಅಡ್ಡವಾದ ಸಮತಲ ಮತ್ತು ಉದ್ದವಾದ ಸಮತಗಳೆರಡರ ಮೇಲೆ ಇದೆ ಅದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ಯಾವುದೇ ಬಿಂದು A ಅನ್ನು ಆಯ್ಕೆ ಮಾಡಿಕೊಳ್ಳಿ ಇದು ಅಡ್ಡವಾದ ಮತ್ತು ಉದ್ದವಾದ ಸಮತಲಗಳೆರಡರ ಮೇಲೆ ಇದೆ ಇದು ಒಂದು ಅಡ್ಡ ಅಡ್ಡವಾದ ಸಮತಲಇದರ ಮೇಲೆ ಬಿಂದು ಇದೆ ಮತ್ತು ಉದ್ದನೆಯ ಸಮತಲದ ಮುಂದೆ ಅದರ ಮೇಲೆ ಇದೆ ಇದು ಈ ರೀತಿಯ ಪ್ರೊಜೆಕ್ಷನ್ ಆಗಿದ್ದರೆ ಆಗ ನಮಗೆ ಮೊದಲನೇ ಪ್ರೊಜೆಕ್ಷನ್ ಉದ್ದನೆಯ ಸಮತಲದ ಕಡೆ ಯಾವಾಗಲೂ ಸಿಗುತ್ತದೆ ನಾವು ಅದನ್ನು a' ಎಂಬ ಹೆಸರಿನಿಂದ ಸೂಚಿಸುತ್ತೇವೆ ನಾವು ಅಡ್ಡವಾದ ಸಮತಲದ ಪ್ರೊಜೆಕ್ಷನ್ಅನ್ನು ತೋರಿಸಬೇಕು ನಾವು ಅಡ್ಡವಾದ ಸಮತಲವನ್ನು 90ಡಿಗ್ರಿಗಳಿಗೆ ತಿರುಗಿಸುತ್ತೇವೆ ನಾವು ಈ ರೀತಿ ಮಾಡಿದರೆ ಅದು ಈ ರೀತಿ ಕಾಣಿಸುತ್ತದೆ ಇದು ಈ ಪ್ರೊಜೆಕ್ಷನ್ a' ಆಗಿದೆ ಈ oa' ನ ಉದ್ದ ಇಲ್ಲಿ ಈ oa' ನ ಉದ್ದ ಎರಡು ಒಂದೇ ಆಗಿವೆ ಇದನ್ನು ಪ್ರದಕ್ಷಿಣಾ ಪಥದಲ್ಲಿ 90 ಡಿಗ್ರಿಗಳಿಗೆ ತಿರುಗಿಸಿ ಆ ಸಮತಲದ ಈ ಉದ್ದ oa ಅದು ಆ oa ಗೆ ಸಮವಾಗಿರುತ್ತದೆ ಇದನ್ನು ಯಾವಾಗಲೂ 2 ಆಯಾಮಗಳ ಚೌಕಟ್ಟಿನಲ್ಲಿ ತೋರಿಸುವುದು ಮೂರು ಆಯಾಮಗಳ ಚಿತ್ರಣದಲ್ಲಿ ತೋರಿಸುವುದಕ್ಕಿಂತ ಅನುಕೂಲಕರ 2 ಆಯಾಮಗಳ ಚಿತ್ರಣದಲ್ಲಿ ನಮಗೆ ಅಳತೆಗಳನ್ನು ಸ್ಪಷ್ಟವಾಗಿ ತೋರಿಸಲಾಗಿರುತ್ತದೆ ಆ ಕಾರಣದಿಂದ ನಾವು ಈ ರೀತಿ ಪ್ರೊಜೆಕ್ಷನ್ಗಳನ್ನು ಬಳಸುತ್ತೇವೆ ಮೂರು ಆಯಾಮಗಳಲ್ಲಿ ಚಿತ್ರಗಳನ್ನು ತೋರಿಸುವುದು ಮತ್ತು ಅದರಲ್ಲಿ ಅಳತೆಗಳನ್ನು ತೋರಿಸುವುದು ಕಂಡುಹಿಡಿಯುವುದು ಬಹಳ ಕಷ್ಟಕರವಾದ ಕೆಲಸ ಆಗಿರುತ್ತದೆ ನಾವು ಈ ಬಿಂದುಗಳನ್ನು ಈ ವಿವಿಧ ಸಮತಲಗಳಲ್ಲಿ ಪ್ರೊಜೆಕ್ಟ್ ಮಾಡುತ್ತಿದ್ದರೆ ನಮಗೆ ಈ ಅಳತೆಗಳನ್ನು ಪಡೆದುಕೊಳ್ಳುವುದು ಮತ್ತು ಅದನ್ನು ಬಿಂಬಿಸುವುದು ತುಂಬಾ ಸುಲಭವಾಗುವುದು ನಾವು ಈಗ ಒಂದು ಸಂದರ್ಭವನ್ನು ತೆಗೆದುಕೊಳ್ಳೋಣ ಈಗ ಇಲ್ಲಿ ಒಂದು ಬಿಂದು A ಅಡ್ಡವಾದ ಸಮತಲದ ಮೇಲೆ ಇದೆ ಆದರೆ ಅದು ಉದ್ದನೆಯ ಸಮತಲದ ಮೇಲೆ ಇದೆ ಉದಾಹರಣೆಗೆ ನಾವು ಒಂದು ಬಿಂದು A ಅನ್ನು ತೆಗೆದುಕೊಳ್ಳೋಣ ಇದು ಅಡ್ಡವಾದ ಸಮತಲದ ಮೇಲೆ ಇದೆ ಆದರೆ ಇದು ಉದ್ದನೆಯ ಸಮತಲದ ಮೇಲೆಯೇ ಇದೆ ಇದು ಮತ್ತೆ ಇಲ್ಲಿ ಇನ್ನೆಲ್ಲೋ ಇಲ್ಲ ಆದರೆ ಅದು ನಿಖರವಾಗಿ ಉದ್ದನೆಯ ಸಮತಲದಲ್ಲಿಯೇ ಇದೆ ಈ ರೀತಿಯ ಸಂದರ್ಭ ಆಗಿದ್ದರೆ Aನ ಪ್ರೊಜೆಕ್ಷನ್ಗಳು ಈ ರೀತಿ ಇರುತ್ತವೆ ಆಗಲೇ ಕೊಟ್ಟಿರುವ ವಿವರದ ಆಧಾರದಿಂದ A ನ ಪ್ರೊಜೆಕ್ಷನ್ a' ಇದೇ ಆಗಿದೆ ಮತ್ತು ನಾವು ಇದನ್ನು ಕೆಳಗೆ ಪ್ರೊಜೆಕ್ಟ್ ಮಾಡಿದರೆ ಇದು ಅಡ್ಡವಾದ ಸಮತಲವನ್ನು O ನಲ್ಲಿ ಸೇರುತ್ತದೆ ಅಂದರೆ ನಾವು ಎರಡು ಆಯಾಮಗಳ ಚೌಕಟ್ಟಿನಲ್ಲಿ ನೋಡುತ್ತಿರುವಾಗ ನಾವು ಇಲ್ಲಿ ಅಡ್ಡವಾದ ಸಮತಲವನ್ನು ಪ್ರದಕ್ಷಿಣಾ ಪಥದಲ್ಲಿ 90 ಡಿಗ್ರಿಗಳಿಗೆ ತಿರುಗಿಸಿದರೆ ಉದ್ದನೆಯ ಸಮತಲದಲ್ಲಿರುವ a' ನಮಗೆ ಕಾಣಿಸುತ್ತದೆ ಇದರ ಪ್ರೊಜೆಕ್ಷನ್ ಅಂದರೆ A ನ ಪ್ರೊಜೆಕ್ಷನ್ ಅಡ್ಡವಾದ ಸಮತಲದಲ್ಲಿ O ನೊಂದಿಗೆ ಸೇರಿಕೊಳ್ಳುತ್ತದೆ ಆದ್ದರಿಂದ ಅಡ್ಡವಾದ ಸಮತಲದಲ್ಲಿ ಪ್ರೊಜೆಕ್ಷನ್ ಅಳತೆ ಸೊನ್ನೆ ಆಗಿರುತ್ತದೆ ಹಾಗೆಯೇ ಉದ್ದನೆಯ ಸಮತಲದಲ್ಲಿ ಇದು Oa' ಆಗಿರುತ್ತದೆ ನಾವು ಈಗ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಬಿಂದು A ಇದು ಅಡ್ಡವಾದ ಸಮತಲದಲ್ಲಿಯೇ ಮತ್ತು ಇದು ಉದ್ದನೆಯ ಸಮತಲದ ಮುಂಭಾಗದಲ್ಲಿ ಇದ್ದರೆ ನಾವು ಏನು ಹೇಳುತ್ತಿದ್ದೇವೆ ಅದು ಈ ಉದ್ದನೆಯ ಸಮತಲಕ್ಕೆ ಸಂಬಂಧಿಸಿದಂತೆ ಹೇಳುತ್ತಿದ್ದೇವೆ ಈ ಬಿಂದು A ಅಡ್ಡವಾದ ಸಮತಲದಲ್ಲಿ ಇದೆ ಮತ್ತು ಉದ್ದನೆಯ ಸಮತಲದ ಮುಂದೆ ಇದೆ ನಾವು ಇದನ್ನು ಪ್ರೊಜೆಕ್ಟ್ ಮಾಡಿದರೆ ಮೊದಲು ಪ್ರೊಜೆಕ್ಷನ್ ಮುಂಬದಿಯ ಸಮತಲದಲ್ಲಿ ಬರುತ್ತದೆ ಮುಂಬದಿಯ ಚಿತ್ರಣದಲ್ಲಿ ಇದು ಮೂಲ O ನೊಂದಿಗೆ ಸೇರುತ್ತದೆ ಅದನ್ನು ನಾವು a' ಎಂದು ಕರೆಯುತ್ತೇವೆ ಈಗ ದೊಡ್ಡ ಅಕ್ಷರ A ಇದರ ಪ್ರೊಜೆಕ್ಷನ್ ಅಡ್ಡವಾದ ಸಮತಲದಲ್ಲಿ ಇಷ್ಟು ದೂರದಲ್ಲಿ ಇರುತ್ತದೆ ನಾವು ಈ ಸಮತಲವನ್ನು 90 ಡಿಗ್ರಿ ಪ್ರದಕ್ಷಿಣಾ ಪಥದಲ್ಲಿ ತಿರುಗಿಸಿದರೆ ನಮಗೆ ಈ ಉದ್ದನೆಯ ಸಮತಲ ಹೀಗೆ ಸಿಗುತ್ತದೆ ಮತ್ತು ಈ 90 ಡಿಗ್ರಿ ಪ್ರದಕ್ಷಿಣಾಕಾರದಲ್ಲಿ ತಿರುಗಿಸಿದ ಅಡ್ಡವಾದ ಸಮತಲದಲ್ಲಿ ಬಿಂದು a ಆಗಿ ಮೂಲಕ್ಕೆ ಪ್ರೊಜೆಕ್ಟ್ ಆಗುತ್ತದೆ ಆದ್ದರಿಂದ a' ಇದೇ XY ಸಮತಲದಲ್ಲಿ ಮೂಲ ಆಗುತ್ತದೆ XY ಇದು ಅಕ್ಷರೇಖೆ ಇದು ಉದ್ದನೆಯ ಮತ್ತು ಅಡ್ಡವಾದ ಸಮತಲಗಳೆರಡನ್ನೂ ಸೇರಿಸುತ್ತದೆ ಆ XYನಲ್ಲಿ ನಮಗೆ a' ನಿಖರವಾಗಿ ಮೂಲದಲ್ಲಿ ಸೇರುತ್ತದೆ ಮತ್ತು a ಸ್ವಲ್ಪ ದೂರದಲ್ಲಿದೆ ಅದರ ಅಳತೆ Oa ಆಗಿದೆ ಒಂದು ಬಿಂದುವು ಅಡ್ಡವಾದ ಸಮತಲದಲ್ಲಿಯೇ ಇದ್ದರೆ ನಿಮಗೆ ಅಡ್ಡವಾದ ಸಮತಲದಲ್ಲಿ ನಿಜವಾದ ಅದು XY ನಿಂದ ಇರುವ ನಿಜವಾದ ದೂರ ಸಿಗುತ್ತದೆ ಮತ್ತು ಮತ್ತು ಆ ಪ್ರೊಜೆಕ್ಷನ್ನಲ್ಲಿ ಸೊನ್ನೆ ದೂರದಲ್ಲಿ ಇರುವಂತೆ ನಮಗೆ ಕಾಣಿಸುತ್ತದೆ ನಾವು ಈಗ ಸಂಕ್ಷಿಪ್ತವಾಗಿ ವಿವಿಧ ಸಮತಲಗಳಲ್ಲಿ ಈ ಬಿಂದು Aನ ಪ್ರೊಜೆಕ್ಷನ್ ಬಗ್ಗೆ ಚರ್ಚಿಸೋಣ ಉದಾಹರಣೆಗೆ ಒಂದು ಬಿಂದು ಇದು ಉದ್ದನೆಯ ಸಮತಲದ ಮುಂದೆ ಇದೆ ಅಡ್ಡವಾದ ಸಮತಲದ ಮೇಲೆ ಇದೆ ಇದರ ಪ್ರೊಜೆಕ್ಷನ್ ಉದ್ದನೆಯ ಸಮತಲದಲ್ಲಿ a' ಆಗಿರುತ್ತದೆ ಮತ್ತು Oa' ಅಂತರದಲ್ಲಿ XY ನಿಂದ ಇರುತ್ತವೆ ಮತ್ತು ಅಡ್ಡವಾದ ಸಮತಲದಲ್ಲಿ ಪ್ರೊಜೆಕ್ಷನ್ a ಆಗಿರುತ್ತವೆ ಮತ್ತು Oa ಅಂತರದಲ್ಲಿ XYನಿಂದ ಇರುತ್ತವೆ ಅಂದರೆ ಅಡ್ಡವಾದ ಸಮತಲದಲ್ಲಿ Oa ಮತ್ತು ಉದ್ದನೆಯ ಸಮತಲದಲ್ಲಿ Oa' ಈ ರೀತಿ ಇರುತ್ತದೆ ಇದೇ ಏರ್ಪಾಡಿಗೆ ನಾನು ಪಾರ್ಶ್ವದ ಚಿತ್ರಣದ ಪ್ರೊಜೆಕ್ಷನ್ಅನ್ನು ನೋಡಿದರೆ ಅದು ಹೇಗಿರಬಹುದು ಮೊದಲನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ನ ನಿಯಮಗಳ ಪ್ರಕಾರ ಮೊದಲು ಈ ಪಾರ್ಶ್ವದ ಸಮತಲವನ್ನು ರಚಿಸಿ ನಂತರ ಅದಕ್ಕೆ ಪ್ರೊಜೆಕ್ಷನ್ ಮಾಡುತ್ತೇವೆ ಮತ್ತು ಅದನ್ನು ಅಪ್ರದಕ್ಷಿಣಾ ಪಥದಲ್ಲಿ ತಿರುಗಿಸುತ್ತೇವೆ ಈ ರೀತಿಯ ಸಂದರ್ಭಗಳಲ್ಲಿ ಇಲ್ಲೆಲ್ಲೋ ಈ ಸುತ್ತಮುತ್ತಲಿನ ಜಾಗದಲ್ಲಿ ನಮಗೆ ಇದು ಸಿಗುತ್ತದೆ ಆದರೆ ಸಾಮಾನ್ಯವಾಗಿ ನಾವು ಈ ಎರಡು ಆಯಾಮಗಳ ಪ್ರೊಜೆಕ್ಷನ್ ಅಂದರೆ ಉದ್ದನೆಯ ಸಮತಲ ಅಡ್ಡವಾದ ಸಮತಲಗಳಲ್ಲಿ ಪ್ರೊಜೆಕ್ಷನ್ ಮಾಡುತ್ತೇವೆ ಇದು ಈ ರೀತಿ ಇರುತ್ತದೆ ಅದೇ ರೀತಿ ನಾವು ಒಂದು ಬಿಂದುವನ್ನು ನಿಖರವಾಗಿ ಅಡ್ಡವಾದ ಸಮತಲದಲ್ಲಿಯೇ ನೋಡುತ್ತಿದ್ದರೆ ಅದರ ಮೇಲಿರುವ ಉದ್ದನೆಯ ಸಮತಲ ಅಡ್ಡವಾದ ಸಮತಲದ ಮೇಲೆ ಇರುವ ಉದ್ದನೆಯ ಸಮತಲದಲ್ಲಿ ಅಂದರೆ ಈ ಬಿಂದು ಈ ರೀತಿ ಇದ್ದರೆ ಆಗ ಇದರ ಪ್ರೊಜೆಕ್ಷನ್ ಉದ್ದನೆಯ ಸಮತಲದಲ್ಲಿ ಅಡ್ಡವಾದ ಸಮತಲದಲ್ಲಿ ಅದರ ಜಾಗ ಸೊನ್ನೆಯಲ್ಲಿ ಇರುತ್ತದೆ ಬಿಂದು A ಅಡ್ಡವಾದ ಸಮತಲದಲ್ಲಿ ಉದ್ದನೆಯ ಸಮತಲದ ಮುಂಭಾಗದಲ್ಲಿ ಇದ್ದರೆ Oa' ಪ್ರೊಜೆಕ್ಷನ್ನಲ್ಲಿ O ಆಗಿರುತ್ತದೆ ಅಡ್ಡವಾದ ಸಮತಲದಲ್ಲಿ Oa ದೂರದಲ್ಲಿ ಬಿಂದು ಸಿಗುತ್ತದೆ ಮುಂಬದಿಯಿಂದ ನೋಡಿದಾಗ ಬಿಂದು O ದೂರದಲ್ಲಿ ಇರುತ್ತದೆ ಈ ರೀತಿಯಾಗಿ ಬಿಂದುಗಳ ಪ್ರೊಜೆಕ್ಷನ್ ಆಗುತ್ತದೆ ಉದಾಹರಣೆಗೆ ನಾವು ಒಂದು ಬಿಂದುವನ್ನು ತೆಗೆದುಕೊಳ್ಳೋಣ ಇದು ಉದ್ದನೆಯ ಸಮತಲದಿಂದ 3 ಸೆಂಟಿಮೀಟರ್ಗಳಷ್ಟು ಮುಂದೆ ಇದೆ ಮತ್ತು ಇದು ಅಡ್ಡವಾದ ಸಮತಲದಿಂದ 3 ಸೆಂಟಿಮೀಟರ್ಗಳಷ್ಟು ಮೇಲೆ ಇದೆ ಅಂದರೆ ಅದು ಈ ಗುಂಪಿಗೆ ಬರುತ್ತದೆ ಈ ದಿಕ್ಕಿನಲ್ಲಿ 3 ಸೆಂಟಿಮೀಟರ್ಗಳು ಈ ದಿಕ್ಕಿನಲ್ಲಿ 5 ಸೆಂಟಿಮೀಟರ್ಗಳು ಅಂದರೆ ನಾವು ಇದನ್ನು XY ಸಮತಲದಲ್ಲಿ ಚಿತ್ರಣ ಮಾಡುತ್ತಿದ್ದರೆ ಅದರ ಮೇಲೆ ಒಂದು ಬಿಂದು a' ಅನ್ನು ಚಿತ್ರಿಸಿ ಇದನ್ನು O ಎಂದು ಕರೆಯಿರಿ ಪ್ರೊಜೆಕ್ಟ್ ಮಾಡಿ ಅದೇ ರೀತಿ ಈ ಬಿಂದು a ಆಗಿದೆ ಆ ಅಳತೆ 50mm ಆಗುತ್ತದೆ ಮತ್ತು ಈ ಅಳತೆ 30 ಆಗುತ್ತದೆ ಈ ರೀತಿ ಪ್ರೊಜೆಕ್ಷನ್ ಬರುತ್ತದೆ ಮುಂದಿನ ತರಗತಿಯಲ್ಲಿ ನಾವು ರೇಖೆಗಳ ಪ್ರೊಜೆಕ್ಷನ್ ಬಗ್ಗೆ ತಿಳಿಯೋಣ